ಹಾಗಾಗಿ ನಾನು FDTD ಯಲ್ಲಿ ನಿಜವಾಗಿ ಹೇಗೆ ಕಾರ್ಯಗತಗೊಳಿಸುತ್ತೇನೆ ಎಂಬದು ಮುಂದಿನ ಪ್ರಶ್ನೆ ಆದ್ದರಿಂದ ನಾವು ಮತ್ತೆ ಒಂದು ನಿರ್ದಿಷ್ಟ ಪ್ರಕರಣವನ್ನು ತೆಗೆದುಕೊಳ್ಳೋಣ ಇದು ಮಿತಿ ಮತ್ತು ನಿಮಗೆ ಒಂದು Yee ಸೆಲ್ ನ್ನು ದೊಡ್ಡದಾಗಿಸಿ ತೋರಿಸುತ್ತಿದ್ದೇನೆ ಈ ಮಿತಿಯನ್ನು ಮೀರಿ ಏನು ಇಲ್ಲ ಮತ್ತು ನಾನು ಸರಳವಾದ 2D TM ಧ್ರುವೀಕರಣ ಪ್ರಕರಣವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ನಾನು ಏನು ಮಾಡುತ್ತಿದ್ದೇನೆ ಎಂದರೆ ವಿದ್ಯುತ್ ಕ್ಷೇತ್ರದ ಯಾವ ಘಟಕವನ್ನು ನಾವು ಗುರುತುಗಳಲ್ಲಿ ಅನ್ವಯಿಸಬೇಕು ಇದು ಮಿತಿಯಲ್ಲಿರುವ ಕ್ಷೇತ್ರ Ey Ey ವೇರಿಯೇಬಲ್ ಆಗಿದೆ ಅದು ಮಿತಿಯಲ್ಲಿ ಇರುತ್ತದೆ ಇರುತ್ತದೆ ನಾನು ಪರಿಮಿತಿಯನ್ನು Ey ಲ್ಲಿ ಅಳವಡಿಸ್ಬೇಕಾಗಿದೆ ಈಗ ಈ ಸವಾಲನ್ನು ನೋಡುತ್ತೀರಿ ನಾವು ಇದನ್ನು FDTD ಯಲ್ಲಿ ವಿಧಿಸಲು ಬಯಸುತ್ತೇವೆ ಸ್ಟೂಡೆಂಟ್Ey ಮಿತಿಯ ಸ್ಪರ್ಶಕವಾಗಿದೆ ಆದರೆ ಅದು ಸರಿಯಾದ ಮಿತಿಯ ಕಡೆಗೆ ಚಲಿಸುವ ಸಮತಲವನ್ನು ಊಹಿಸಿ k ವಾಹಕಗಳು ಗೋಡೆಗೆ ಲಂಬವಾಗಿ ಹೋದರೆ ವಿದ್ಯುತ್ ಕ್ಷೇತ್ರ ಎಲ್ಲಿದೆ ವಿದ್ಯುತ್ ಕ್ಷೇತ್ರವು ಅಡ್ಡಲಾಗಿ ಸ್ಥಿರವಾಗಿರುತ್ತದೆ ನೀವು ಇದನ್ನು ಹೇಗೆ ಮಾಡುತ್ತೀರಿ ನೀವು ಏನು ಮಾಡಲು ಪ್ರಯತ್ನಿಸುತ್ತಿದ್ದೀರಿ ನೋಡಿ ನೀವು ಈ ಸ್ಥಿತಿಯನ್ನು ವಿಧಿಸಲು ಪ್ರಯತ್ನಿಸುತ್ತಿದ್ದೀರಿ

ಆದ್ದರಿಂದ ಅಂತರ ಮತ್ತು ಸಮಯದ ಉತ್ಪನ್ನವಿದೆ ನಾನು ಅಂತರ ಉತ್ಪನ್ನವನ್ನು ಸೀಮಿತ ವ್ಯತ್ಯಾಸಗಳಿಂದ ಹೇಗೆ ಲೆಕ್ಕ ಹಾಕುತ್ತೇನೆ ಅದನ್ನು ಮಾಡಬಹುದೇ ಆದ್ದರಿಂದ ಒಂದು ಸಾಧ್ಯತೆಯೆಂದರೆ ನಾನು ಹಿಮ್ಮುಖ ವ್ಯತ್ಯಾಸ ಬದಲು ಮಧ್ಯಬಿಂದು ವ್ಯತ್ಯಾಸವನ್ನು ತೆಗೆದುಕೊಳ್ಳಬಹುದು ಕೇಂದ್ರ ವ್ಯತ್ಯಾಸವು ಬಲ ಮತ್ತು ಎಡ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಮತ್ತು ಎರಡನ್ನು ಕಳೆಯಿರಿ ಇದು ಡೊಮೇನ್ನ ಅಂತ್ಯವಾಗಿದ್ದು ಇದರ ಬಲಕ್ಕೆ ಏನೂ ಇಲ್ಲದಿರುವುದರಿಂದ ಆ ಕೇಂದ್ರ ವ್ಯತ್ಯಾಸವನ್ನು ಮಾಡಲು ಸಾಧ್ಯವಿಲ್ಲ ಆದರೆ ಒಂದು ಅವಕಾಶವೆಂದರೆ ಅಂತರದ ಹಿಮ್ಮುಖ ವ್ಯತ್ಯಾಸವನ್ನು ಮಾಡಿದರೆ ಸಮಯಕ್ಕೆ ಸರಿಯಾಗಿ ಕೇಂದ್ರ ವ್ಯತ್ಯಾಸವನ್ನು ಮಾಡಬಹುದು ಆದರೆ ಅದರ ಅನಾನುಕೂಲತೆ ಏನು ಹಿಮ್ಮುಖ ವ್ಯತ್ಯಾಸದ ತಪ್ಪು ಹೆಚ್ಚಾಗುತ್ತದೆ ಇದು ಪರಿಚಯಿಸಲಿರುವ ಪರಿಮಿತಿಯಾಗಿದೆ ಸೀಮಿತ ವ್ಯತ್ಯಾಸಗಳನ್ನು ಮಾಡುವ ಅಪೂರ್ಣ ಮಾರ್ಗದ ಮೇಲಿನ ತಪ್ಪು ಮತ್ತಷ್ಟು ತಪ್ಪುಗಳನ್ನು ನೀಡುತ್ತದೆ ಹಿಮ್ಮುಖ ವ್ಯತ್ಯಾಸವನ್ನು ಮಾಡಬಹುದು ಆದರೆ ತಪ್ಪುಗಳು ಹೆಚ್ಚಾಗುತ್ತದೆ ಆದ್ದರಿಂದ ಕೇಂದ್ರ ವ್ಯತ್ಯಾಸಗಳ ಬಳಕೆಯು ನಾವು ಮಾಡುವ ರಾಜಿ ಆದ್ದರಿಂದ ಅದನ್ನು ಬಳಸಿ ಆದರೆ ನಾನು ಕೇಂದ್ರ ವ್ಯತ್ಯಾಸವನ್ನು ಮಾಡಲು ಸಾಧ್ಯವಿಲ್ಲ ಯಾಕೆಂದರೆ ಇದರ ಬಲಗಡಿ ಭಾಗದಲ್ಲಿ ಯಾವುದೇ ವೇರಿಯಬಲ್ ಸ್ಟೋರ್ ಇಲ್ಲ ಆದ್ದರಿಂದ ನಾನು ಕೇಂದ್ರ ವ್ಯತ್ಯಾಸಗಳನ್ನು ಬಳಸಿಕೊಳ್ಳುತ್ತೇನೆ ಆದರೆ ಈ ಅರ್ಧ ಕೋಶವನ್ನು ಒಳಗೆ ಹೇರಿದರೆ ಉದಾಹರಣೆಗೆ x z ನ ಸ್ಥಳದಲ್ಲಿ ಆದ್ದರಿಂದ ನಾನು ಅದನ್ನು ವಿಧಿಸುತ್ತೇನೆ ಈ ಪರಿಮಿತಿಯು ತಾಂತ್ರಿಕವಾಗಿ ಅದು ಮಿತಿಯಲ್ಲಿರಬೇಕು ಆದರೆ ಇದನ್ನು ಮಾಡುವುದರಿಂದ ಇದು ಇರುತ್ತದೆ ಹಿಮ್ಮುಖ ವ್ಯತ್ಯಾಸದ ಸಮಸ್ಯೆ ನಾನು ಈ ಪರಿಮಿತಿಯನ್ನು ತಾಂತ್ರಿಕವಾಗಿ ಮಿತಿಯಲ್ಲಿ ವಿಧಿಸಲಿದ್ದೇನೆ ಆದರೆ ಇದನ್ನು ಮಾಡುವುದರಿಂದ ಹಿಮ್ಮುಖ ವ್ಯತ್ಯಾಸದ ಸಮಸ್ಯೆ ಬರುತ್ತದೆ ಆದ್ದರಿಂದ ಈ ಪರಿಮಿತಿಯನ್ನು ಕೋಶದ ಕೊನೆಯಲ್ಲಿರುವುದಕ್ಕಿಂತ ಹೆಚ್ಚಾಗಿ ಕೋಶದ ಮಧ್ಯದಲ್ಲಿ ಅನ್ವಯಿಸೋಣ ಎಂದು ನಾನು ಹೇಳುತ್ತೇನೆ ಎಡ ಮತ್ತು ಬಲಭಾಗದಲ್ಲಿ ಮೌಲ್ಯವನ್ನು ಹೊಂದಿರುವುದರಿಂದ ಕೇಂದ್ರ ವ್ಯತ್ಯಾಸಗಳನ್ನು ಮಾಡಬಹುದು ಆದ್ದರಿಂದನೀವು ಮಾಡಬೇಕಾಗಿರುವುದು ಸುವರ್ಣ ನಿಯಮವಲ್ಲ ಅದು ರಾಜಿ ಪರಿಹಾರವಾಗಿದೆ ಇದು ನೀವು ನಿಜವಾಗಿಯೂ ಮಾಡಬೇಕಾದರೆ ನೀವು ಹಿಮ್ಮುಖ ವ್ಯತ್ಯಾಸವನ್ನು ಮಾಡಬಹುದು ಎರಡೂ ತೊಂದರೆಗಳಲ್ಲಿ ಕೆಲವು ರಾಜಿವಿನಿಮಯ ಹೊಂದಿರುತ್ತದೆ Ey ಮೌಲ್ಯವನ್ನು ನವೀಕರಿಸಬೇಕಾಗುತ್ತದೆ ಆದ್ದರಿಂದ FDTDಯಲ್ಲಿ ಈ ಸಂಪೂರ್ಣ ಅನುಷ್ಠಾನವೆಂದರೆ ಮಿತಿಯಲ್ಲಿ E y ಅನ್ನು ಹೇಗೆ ನವೀಕರಿಸುವುದು ಆದ್ದರಿಂದ ನಾವು ಅದನ್ನು ತಲುಪಲು ಪ್ರಯತ್ನಿಸುತ್ತಿದ್ದೇವೆ ವಿದ್ಯಾರ್ಥಿ ಹಿಂದುಳಿದ ಆದ್ದರಿಂದ ನನ್ನ ಅರ್ಥವನ್ನು ನಾನು ನಿಮಗೆ ಹೇಳುತ್ತೇನೆ ಆದ್ದರಿಂದ ಸರಿಯಾಗಿ ಅನ್ವಯಿಸುವ ಮೊದಲ ಪದವಾದ dE dx ನ್ನು ಹೇಗೆ ಕಾರ್ಯಗತಗೊಳಿಸುತ್ತೇನೆ ಆದ್ದರಿಂದ ಹಿಮ್ಮುಖ ವ್ಯತ್ಯಾಸವನ್ನು ತೆಗೆದುಕೊಳ್ಳುವ ಬದಲು ಕೇಂದ್ರ ವ್ಯತ್ಯಾಸವನ್ನು ಈಗಾಗಲೇ ಸರಿಯಾಗಿ ಹೊಂದಿರುವ ಮೌಲ್ಯಗಳ ನಡುವೆ ಮಾತ್ರ ತೆಗೆದುಕೊಳ್ಳಬಹುದು ಎಂದು ಹೇಳುತ್ತೇನೆ ಆದ್ದರಿಂದ ಎಡಭಾಗದಲ್ಲಿ Ey ಮತ್ತು ಬಲಭಾಗದಲ್ಲಿ Ey ಮತ್ತು ಈ ಎರಡನ್ನು ಕಳೆಯಿರಿ ಆದರೆ ನಾನು ಮಾಡುತ್ತಿರುವುದು dE dx ನಾನು ಸರಾಸರಿ 2 ಸಮಯದ ಉದಾಹರಣೆಯನ್ನು ತೆಗೆದುಕೊಳ್ಳಲಿದ್ದೇನೆ 2 ಸಮಯದ ನಿದರ್ಶನಗಳು ಆದ್ದರಿಂದ ನಾನು ಸೀಮಿತ ವ್ಯತ್ಯಾಸವನ್ನು ಕಂಡುಹಿಡಿಯುವುದು n ಸಮಯದ ನಿದರ್ಶನ n ನಲ್ಲಿ ಅಲ್ಲ ಆದರೆ n 1 ಮತ್ತು ಈ ತೊಂದರೆಯನ್ನು ಕಡಿಮೆ ಮಾಡಲು ಸರಾಸರಿಯನ್ನು ತೆಗೆದುಕೊಳ್ಳುತ್ತೇನೆ ಏಕೆಂದರೆ ನಾನು ಅದನ್ನು ಗಡಿಯಲ್ಲದ ಕೋಶದ ಮಧ್ಯದಲ್ಲಿ ವಿಧಿಸುತ್ತಿದ್ದೇನೆ

ಆದ್ದರಿಂದ ಈ ಎರಡೂ ಪದವಿನ್ಯಾಸಗಳು ಮೌಲ್ಯಮಾಪನ ಮಾಡಿದಾಗ ಫಲಿತಾಂಶವು ಕೋಶದ ಮಧ್ಯದಲ್ಲಿಯೇ ಹೆಚ್ಚು ನಿಖರವಾಗಿದೆ ಮೊದಲನೆಯದುಮತ್ತು ನಿಸ್ಸಂಶಯವಾಗಿ ಎರಡನೆಯದು ಕೂಡ ನಾನು ಇಲ್ಲಿಂದ ಏನನ್ನಾದರೂ ಮತ್ತು ಇಲ್ಲಿಂದ ಏನನ್ನಾದರೂ ಸರಾಸರಿ ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ಕೋಶದ ಮಧ್ಯದಲ್ಲಿ ಇದು ಹೆಚ್ಚು ನಿಖರವಾಗಿದೆ ಆದ್ದರಿಂದ ಈ ಹೊಂದಾಣಿಕೆಯ ಅರ್ಥವೇನೆಂದರೆ ನಾನು ಕೇಂದ್ರ ವ್ಯತ್ಯಾಸವನ್ನು ಬಳಸುತ್ತಿದ್ದೇನೆ ಅದನ್ನು ಕೇಂದ್ರ ವ್ಯತ್ಯಾಸವೆಂದು ವ್ಯಾಖ್ಯಾನಿಸುತ್ತಿದ್ದೇನೆ ಆದರೆ ಇದನ್ನು ಸರಾಸರಿ ಮಾಡುವ ಮೂಲಕಮಿತಿಯೊಳಗೆ ಅರ್ಧ ಕೋಶವನ್ನು ವಿಧಿಸಲಾಗುತ್ತಿದೆ ಆದ್ದರಿಂದ ಮಧ್ಯ ಬಿಂದುವಿನ ವ್ಯತ್ಯಾಸಗಳು ಬಿಂದುವಿನ ನಡುವಿನ ಅಂತರದಲ್ಲಿ ಎರಡನೇ ಕ್ರಮಾಂಕಕ್ಕೆ ನಿಖರವಾಗಿರುತ್ತವೆ ಆದ್ದರಿಂದ ನಾವು ಈ ಪರಿಮಿತಿ Eyಅನ್ನು ಬದಲಿಸುತ್ತೇವೆ ಮತ್ತು ಅನುಷ್ಠಾನ ಎಂದು ಕರೆಯುವ ಯಾವುದೇ ರೀತಿಯಲ್ಲೂ ನಾವು ನವೀಕರಣ ಸಮೀಕರಣದ ಕ್ರಮಾಂಕವನ್ನು ಸರಿಯಾಗಿ ಪಡೆಯಲು ಬಯಸುತ್ತೇವೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ವಿದ್ಯಾರ್ಥಿ ಇದು ಕೇಂದ್ರ ವ್ಯತ್ಯಾಸ ಇದು ಕೇಂದ್ರ ವ್ಯತ್ಯಾಸ ಕೇಂದ್ರ ವ್ಯತ್ಯಾಸಗಳು ಎರಡನೇ ಕ್ರಮಾಂಕಕ್ಕೆ ನಿಖರವಾಗಿದೆ ಅಂದರೆ ನಾನು ಅರ್ಥೈಸುವ ಬಿಂದುವಿನ ನಡುವಿನ ಅಂತರ ಮತ್ತು ಫಾರ್ವರ್ಡ್ ವ್ಯತ್ಯಾಸ ಅಥವಾ ಬ್ಯಾಕ್ ವರ್ಡ್ ವ್ಯತ್ಯಾಸವು ಮೊದಲ ಕ್ರಮಾಂಕಕ್ಕೆ ಮಾತ್ರ ನಿಖರವಾಗಿದೆ ಇದು ಆರಂಭದಲ್ಲಿ ಸೀಮಿತ ವ್ಯತ್ಯಾಸದಲ್ಲಿ ಮಾಡಿದ ತಪ್ಪುಗಳಾಗಿದೆ ಅದು ಆದ್ದರಿಂದ ಈಗ ನಾವು ಏನು ಮಾಡುತ್ತೇವೆ ನಾವು ಇವುಗಳನ್ನು ಈ ಪ್ರತಿಯೊಂದು ಪದವಿನ್ಯಾಸ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾನು ಇವುಗಳನ್ನು ಕರೆದುಕೊಂಡು ಹೋಗಿ ಇಲ್ಲಿಯೇ ಬದಲಿ ಮಾಡುತ್ತೇನೆ ಮತ್ತು ಅದು ಏನು ನೀಡುತ್ತದೆ ಕೆಲವು ನವೀಕರಣ ಸಮೀಕರಣವನ್ನು ನೀಡುತ್ತದೆ ಈ ವಿವಿಧ ಪದಗಳಿಂದ ನಾನು ನವೀಕರಿಸಬೇಕಾದ ಪದ ಯಾವುದು ಅದು ನನಗೆ ನಿಜವಾಗಿ ನವೀಕರಿಸಬೇಕಾದ ಪದವಾಗಿದೆ ಅದು ನನಗೆ ಗೊತ್ತಿಲ್ಲ ಡೊಮೇನ್ನೊಳಗಿನ ಪ್ರತಿ Ey ತಿಳಿದಿರುವ ಎಲ್ಲವನ್ನು ನಾನು ಅರ್ಥೈಸುವ ಸಾಮಾನ್ಯ FDTD ನವೀಕರಣ ಸಮೀಕರಣವನ್ನು ಯಾವ ಪದಕ್ಕೆ ನಾನು ಇಲ್ಲಿಯವರೆಗೆ ನವೀಕರಣ ಸಮೀಕರಣವನ್ನು ಹೊಂದಿಲ್ಲ Ey ಮಿತಿಯಲ್ಲಿರುವುದರಿಂದ ಅದು E yn1 ij1 2

ಪಡೆಯಲು ಬದಲಾಯಿಸುತ್ತಿದ್ದೇನೆ ಆದ್ದರಿಂದ ನಾನು ಅದನ್ನು ಸರಳವಾಗಿ ಬರೆಯುತ್ತೇನೆ ಇಲ್ಲಿ 4 ಮತ್ತು 8 ಪದಗಳ ಎಷ್ಟು ಪದಗಳು ಸರಿಯಾಗಿವೆ ಆದ್ದರಿಂದ ಮುಖ್ಯ ಯಾವುದು ಎಡ ಬದಿಯಲ್ಲಿ ನಿಮಗೆ ಬೇಕಾದ ಪದವನ್ನು ಉಳಿಸಿ ಉಳಿದಂತೆ ಎಡಬದಿಗೆ ಸರಿಸಿ ಆದ್ದರಿಂದ ನಾನು ಅಂತಿಮ ಪದವಿನ್ಯಾಸವನ್ನು ಬರೆಯುತ್ತೇನೆ ಆದ್ದರಿಂದ ಗಾಮಾɣ ಎಂಬ ಪದವು ಬಹಳಷ್ಟು ಸ್ಥಿರಾಂಕಗಳನ್ನು ಸೆರೆಹಿಡಿಯುತ್ತದೆ ನಾನು ಅಂತಿಮ ಪದವಿನ್ಯಾಸವನ್ನು ಬರೆದ ನಂತರ ಇದು ಏನು ಎಂದು ನಿಮಗೆ ತಿಳಿಸುತ್ತೇನೆ ನಾನು E yn1 ij1 2 ಅನ್ನು ಹುಡುಕುತ್ತಿದ್ದೇನೆ ಹೌದು ಅದು ನನಗೆ ಬೇಕಾಗಿರುವುದು ಏಕೆಂದರೆ ಅದು 1 ಗಡಿಯಲ್ಲಿರುವ 1 α 1 α α ನನ್ನ ಸಾಮಾನ್ಯ ಕೊರಂಟ್ ನಿಯತಾಂಕವಾಗಿದೆ ಇದು ಸ್ಥಳ ಮತ್ತು ಸಮಯದ ವಿವಿಧ ಸ್ಥಳಗಳಲ್ಲಿ Ey ಳ ದೃಷ್ಟಿಯಿಂದ ಸಂಪೂರ್ಣವಾಗಿ ನವೀಕರಣ ಸಮೀಕರಣವಾಗಿದೆ ಆದ್ದರಿಂದ ಇದನ್ನು ಪಡೆಯಲು ಇಲ್ಲಿ ಒಂದೇ ಹಂತ ಅಗತ್ಯ ಇದೆ ಆದ್ದರಿಂದ ಇದು ಅಂತರದಲ್ಲಿ ಒಂದೇ ಬಿಂದುವಾಗಿದೆ ಪ್ರಸ್ತುತ ಸಮಯದ ವ್ಯತ್ಯಾಸದಲ್ಲಿ ನವೀಕರಿಸಲು ಹಿಂದಿನ ಸಮಯದ ಸಂದರ್ಭದಲ್ಲಿ ನನಗೆಮಿತಿಯಲ್ಲಿರುವ ವಿದ್ಯುತ್ ಕ್ಷೇತ್ರಬೇಕು ಈ ಎರಡು ಪದಗಳು n ಮತ್ತು n 1 ಇವುಗಳನ್ನು ನವೀಕರಿಸುತ್ತಿರುವ ಇತರ ಪದಗಳು ಹೇಗೆ ಅವು ಆಂತರಿಕ ವಾಗಿ i 1 ನಲ್ಲಿವೆ ಆದ್ದರಿಂದ ಇದು ಸಾಮಾನ್ಯ ನವೀಕರಣ ಸಮೀಕರಣಗಳಿಂದ ಬಂದಿದೆ ಆದ್ದರಿಂದ ನಾವು ಇದನ್ನು ಹೇಗೆ ನವೀಕರಿಸಬಹುದು ಇದೀಗ ಇಲ್ಲಿ ಸ್ವಲ್ಪ ಟ್ರಿಕ್ ಇದೆ ಅಂದರೆ ಸ್ವಲ್ಪ ಕ್ಯಾಚ್ ಅನ್ನು ಅರ್ಥೈಸಿಕೊಳ್ಳುತ್ತೇನೆನಾನು ಈ ಇವುಗಳನ್ನು ತಿಳಿದುಕೊಳ್ಳಬೇಕು ಹಿಂದಿನ ಸಮಯದ ಉದಾಹರಣೆಯಲ್ಲಿ ತಿಳಿದಿದ್ದರೆ ಮಾತ್ರ ಈ ನವೀಕರಣ ಸಮೀಕರಣವನ್ನು ಭವಿಷ್ಯದಲ್ಲಿ ಬಳಸಬಹುದು ಆದ್ದರಿಂದ ಈ ಸಮಸ್ಯೆಯಿಂದ ಹೊರಬರುವ ದಾರಿ ಏನು ಎಂದು ನಾನು ಹೇಗೆ ತಿಳಿಯುತ್ತೇನೆ ಅದನ್ನು ನಾನು ಆರಂಭದಲ್ಲಿ ಹೇಗೆ ತಿಳಿಯುತ್ತೇನೆ ಸಮಸ್ಯೆಯೆಂದರೆ ಕೆಲವು ಸಮಯದಲ್ಲಿ ಕ್ಷೇತ್ರವನ್ನು ಗಡಿಯಲ್ಲಿ ಪಡೆಯಲು ನಾನು ಹಿಂದಿನ ಸಂದರ್ಭದಲ್ಲಿ ಮಿತಿಯಲ್ಲಿರುವ ಕ್ಷೇತ್ರದ ಮೌಲ್ಯವನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ಸಿಮ್ಯುಲೇಶನ್ನ ಆರಂಭದಲ್ಲಿ ನಾನು ಅದನ್ನು ಮೊದಲ ಸ್ಥಾನದಲ್ಲಿ ಹೇಗೆ ತಿಳಿಯುವುದು ಸಾಮಾನ್ಯವಾಗಿ ಏನಾಗಿದೆ ಎಂದರೆ ಇದನ್ನು ಕಂಪ್ಯೂಟೇಶನಲ್ ಡೊಮೇನ್ ಎಂದು ಹೇಳೋಣ ಇದು ಇಲ್ಲಿ ಕೆಲವು ಆಂಟೆನಾ ಕೆಲವು ವಸ್ತು t 0 ಯಾವುದೇ ಕ್ಷೇತ್ರಗಳು ಸಮಯಕ್ಕೆ ಹೆಜ್ಜೆ ಹಾಕುತ್ತಿರುವ ಮಿತಿಯನ್ನು ತಲುಪಿಲ್ಲ ಆದ್ದರಿಂದ ವಿದ್ಯುತ್ ಕ್ಷೇತ್ರವುನಿಧಾನವಾಗಿ ವಸ್ತುವನ್ನು ಹೊಡೆಯುತ್ತದೆ ಮತ್ತು ನಂತರ ಅದು ಹೊರಕ್ಕೆ ಚಲಿಸುತ್ತದೆ ಆದ್ದರಿಂದ ಆ ಸಮಯದಲ್ಲಿ t 0 ಬಹಳ ಸುರಕ್ಷಿತವಾಗಿ ನಾನು Ey ಗಳನ್ನು ಗಡಿಯಲ್ಲಿರುವ 0 ಗೆ ಸಮನಾಗಿ ಹೊಂದಿಸಬಹುದು ಆದ್ದರಿಂದ E y0 0 ಹೊಂದಿಸಿ ವಿದ್ಯುತ್ ಕ್ಷೇತ್ರದಲ್ಲಿನ ಆರಂಭಿಕ ಪರಿಸ್ಥಿತಿಗಳು 0 ಗೆ ಹೊಂದಿಸಬಹುದು ನನ್ನ ಪ್ರಕಾರ ಅದನ್ನು ಮಾಡಲು ಬೇರೆ ಯಾವುದನ್ನಾದರೂ ಹೊಂದಿಸಲು ನಿರ್ದಿಷ್ಟ ಕಾರಣವಿದ್ದರೆ ಅದನ್ನು ಮಾಡಬಹುದು ಆದರೆ ಮೂಲವನ್ನು t 0 ಸಮಯದಲ್ಲಿ ಆನ್ ಮಾಡುತ್ತಿದ್ದರೆ ಸಹಜವಾಗಿನಾನು ಎಲ್ಲವನ್ನೂ 0 ಎಂದು ಹೊಂದಿಸುರುವುದರಿಂದ ವಿದ್ಯುತ್ ಕ್ಷೇತ್ರದಲ್ಲಿಎಲ್ಲಿಯೂ ತಲುಪಿಲ್ಲ ಹೌದು ಆದ್ದರಿಂದ ವಾಸ್ತವವಾಗಿ ನೀವು ಈ ಲೆಕ್ಕಾಚಾರಗಳನ್ನು ಮಾಡುವಾಗ ನೀವು ಪ್ರತಿ ಬಾರಿ ಕ್ಷಿಪ್ರವಾಗಿ ವಿದ್ಯುತ್ ಕ್ಷೇತ್ರದ ಬೆಲೆಯನ್ನು ಸಂಗ್ರಹಿಸಬಹುದು ನೀವು ವಿದ್ಯುತ್ ಕ್ಷೇತ್ರದಯಾವುದೇ ದಿಕ್ಕಿನಲ್ಲಿ ಹೊರಕ್ಕೆ ಚಲಿಸುತ್ತಿರುವುದನ್ನು ಬಹಳ ಸುಂದರವಾಗಿ ನೋಡಬಹುದು ಆದ್ದರಿಂದ ನೀವು ಅನೇಕ ಸ್ಕ್ಯಾಟರಿಂಗ್ಗಳು ನಡೆಯುತ್ತಿರುವುದನ್ನು ದೃಶ್ಯೀಕರಿಸಬಹುದು ಮತ್ತು ಅಂತಿಮವಾಗಿ ನಿಮ್ಮ FEM ಮತ್ತು ಅವಿಭಾಜ್ಯ ಸಮೀಕರಣಗಳಲ್ಲಿ ಸ್ಥಿರವಾದ ಸ್ಥಿತಿ ತಲುಪುವ ಮೂಲಕ ನೀವು ಸೌಂದರ್ಯವನ್ನು ನೋಡಲು ಸಿಗುವುದಿಲ್ಲ ನೀವು ಅಂತಿಮ ಸ್ಥಿರ ಸ್ಥಿತಿಯ ಪರಿಹಾರವನ್ನು ಪಡೆಯುತ್ತೀರಿ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಸಮಂಜಸವಾಗಿದೆ ಆದ್ದರಿಂದ ನಾವು ನೋಡಿದ್ದನ್ನು ಹೀರುವ ಗಡಿ ಪರಿಸ್ಥಿತಿಗಳನ್ನು ಹೇಗೆ ತೆಗೆದುಕೊಳ್ಳುವುದು ಮತ್ತು ಅವುಗಳನ್ನು FDTDಯಲ್ಲಿ ಕಾರ್ಯಗತಗೊಳಿಸುವುದು ಮತ್ತು ಅದಕ್ಕಾಗಿ ನಾವು ನಮ್ಮ ಆರಂಭಿಕ ಪರಿಸ್ಥಿತಿಗಳನ್ನು ನೋಡಿಕೊಳ್ಳಬೇಕು ಆದ್ದರಿಂದ ಇದು ಸ್ಪಷ್ಟವಾಗಿದ್ದರೆ ಪರಿಮಿತಿಯ ಉನ್ನತ ಕ್ರಮಾಂಕಕ್ಕೆ ನಿಖರವಾಗಿ ಮಾಡುವ ಒಂದು ಸರಳ ಮಾರ್ಗವನ್ನು ಉಲ್ಲೇಖಿಸಿ ಈ ಮಾಡ್ಯೂಲ್ ಅನ್ನು ತೀರ್ಮಾನಿಸಬೇಕಾಗಿದೆ ನಾವು ಮೊದಲು ಅಳವಡಿಸಿದ ಪರಿಮಿತಿ ಏನು ಇದು 1 ನೇಕ್ರಮಾಂಕ ABC ಈಗ ∂ ∂ x 1 c ∂ ∂ tEy ಪ್ರತಿಬಿಂಬವು ಕೇವಲ ಒಂದು ಕೋನದಲ್ಲಿ ಮಾತ್ರವಲ್ಲ ಎರಡು ಕೋನಗಳಲ್ಲಿ 0 ಆಗಬೇಕೆಂದು ನಾನು ಬಯಸುತ್ತೇನೆ ಎಂದು ಭಾವಿಸೋಣ ಆದ್ದರಿಂದ ಈ ಪದ ವಿನ್ಯಾಸದೊಂದಿಗೆಆಟವಾಡುವುದು ಮುಖ್ಯವಾದುದು ಇದು ನಾನು ಅಳವಡಿಸುತ್ತಿದ್ದೇನೆ ಆದ್ದರಿಂದ ಈ ಎರಡನ್ನು ಸಾಮಾನ್ಯೀಕರಿಸಿ ಪದ ವಿನ್ಯಾಸವನ್ನು ಬರೆಯುತ್ತೇನೆ ಮತ್ತು ನಂತರ ಇದು ಏಕೆ ಒಂದು ಪದ ವಿನ್ಯಾಸಸರಿಯಾಗಿದೆ ಮತ್ತು ಅದರ 2 ನೇ ಕ್ರಮಾಂಕದಿಂದ ಇನ್ನೊಂದು ಈ ರೀತಿಯಾಗಿರಬೇಕು ನಾವು ಇದನ್ನು ಈ ಕೋರ್ಸ್ನಲ್ಲಿ ಅಳವಡಿಸುವುದಿಲ್ಲ ಆದರೆ ನಾನು ನಿಮಗೆ ಉನ್ನತ ಮಟ್ಟದ ಕಲ್ಪನೆಯನ್ನು ನೀಡಲು ಬಯಸುತ್ತೇನೆ ಸಾಮಾನ್ಯವಲ್ಲದ ಕೆಲವು ದಿಕ್ಕಿನಲ್ಲಿತರಂಗವು ಚಲಿಸಿದಾಗ ಪ್ರತಿಫಲನ ಗುಣಾಂಕಗಳನ್ನು ಲೆಕ್ಕಹಾಕಿ ನಾನು ಇಲ್ಲಿ ವಿರುದ್ಧವಾಗಿ ಪ್ರತಿಫಲನ ಗುಣಾಂಕವನ್ನು ಯೋಜಿಸಿದರೆ θ1 ಮತ್ತು ಇಲ್ಲಿ θ2 ಏನಾಗುತ್ತದೆ ಎಂದರೆ ನೀವು ಈ ರೀತಿಯ ಶೂನ್ಯಗಳನ್ನು ಪಡೆಯುತ್ತೀರಿ ಆದ್ದರಿಂದ ಇವುಗಳನ್ನು ಹಿಗ್ಡಾನ್ ಪರಿಮಿತಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅದು ಉನ್ನತ ಕ್ರಮಾಂಕದ ಅಂದರೆ 1 ನೇ ಕ್ರಮಾಂಕದ ABCಗಳನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಮತ್ತು ಉನ್ನತ ಕ್ರಮಾಂಕದಲ್ಲಿ ಏನನ್ನು ನಿರೀಕ್ಷಿಸಬಹುದು ಎಂಬ ಉನ್ನತ ಮಟ್ಟದ ಕಲ್ಪನೆಯು ನಮ್ಮ ಚರ್ಚೆಗಳನ್ನು ಮುಕ್ತಾಯಗೊಳಿಸುತ್ತದೆ